ಇಂಡಸ್ಟ್ರಿ 4 0ಗೆ ವಿವಿಧ ತಂತ್ರಜ್ಞಾನ ಪರಿಗಣನೆಗಳ ಅವಶ್ಯಕತೆ ಇದೆ ಇದರಲ್ಲಿ ಒಂದನ್ನು ನಾವು ಹೆಚ್ಚು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಆದರೆ ಅದು ನಮ್ಮ ದೃಷ್ಟಿಕೋನದಲ್ಲಿ ಇಂಡಸ್ಟ್ರಿ 4 0 ಅನುಸರಣೆಗೆ ಬಹಳ ಮುಖ್ಯವಾದದ್ದು ನಾಲೆಡ್ಜ್ ಬೇಸ್ ಸಹಾಯ ಪಡೆಯುವುದು ನಾಲೆಡ್ಜ್ ಬೇಸ್ ಈಗಿನ ಉದ್ಯಮಕ್ಕೆ ಹೋಲುವ ಹಳೆಯ ಉತ್ಪಾದನಾ ಪ್ರಕ್ರಿಯೆಗಳು ಪ್ರಸ್ತುತವಾಗಿ ವಿವಿಧ ಘಟಕಗಳಲ್ಲಿರುವ ಉತ್ಪಾದನಾ ಪ್ರಕ್ರಿಯೆಗಳು ಅಥವಾ ನಾಲೆಡ್ಜ್ ಬೇಸ್ಅನ್ನು ಈ ಉದ್ಯಮವನ್ನು ಹೋಲುವ ಇತರೆ ಉದ್ಯಮಗಳ ಉತ್ಪಾದನಾ ಪ್ರಕ್ರಿಯೆಗಳಿಂದ ಪಡೆಯಬಹುದು ಮತ್ತೆ ಈ ನಾಲೆಡ್ಜ್ ಬೇಸ್ ಬಹಳ ಸಹಾಯವಾಗುತ್ತದೆ ಆದ್ದರಿಂದಲೇ ನಮಗೆ ಜ್ಞಾನವನ್ನು ಹಂಚುವ ಕಾರ್ಯವಿಧಾನವನ್ನು ನಿರ್ಮಿಸುವ ವೇದಿಕೆಯ ಸಹಾಯದ ಅವಶ್ಯಕತೆ ಇದೆ ಕೊಲ್ಯಾಬೊರೇಷನ್ ಪ್ಲಾಟ್ಫಾರ್ಮ್ ಬಹಳ ಮುಖ್ಯವಾದದ್ದು ಮತ್ತು ಈ ಉಪನ್ಯಾಸದಲ್ಲಿ ನಾವು ಪ್ರಾಡಕ್ಟ್ ಲೈಫ್ ಸೈಕಲ್ ಬಗ್ಗೆ ಮಾತಾಡೋಣ ಪಿಎಲ್ಎಂ ಅನ್ನು ಹೇಗೆ ಯಾಂತ್ರಿಕರಿಸುವುದು ಇಂಡಸ್ಟ್ರಿ 4 0 ಉದ್ದೇಶಗಳನ್ನು ಪೂರೈಸಲು ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಯತ್ನಿಸುತ್ತದೆ ಮತ್ತೆ ಈಗ ನಾವು ಅದರ ಕೆಲವು ವೈಶಿಷ್ಟ್ಯಗಳನ್ನು ನೋಡೋಣ ಪ್ರತಿಯೊಂದು ವಿಷಯವನ್ನು ಉನ್ನತ ಮಟ್ಟದಲ್ಲಿ ತಿಳಿಯೋಣ ಇನ್ನು ಕೆಲವೇ ಸಮಯದಲ್ಲಿ ಮತ್ತೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಎಂದರೇನು ಮತ್ತೆ ಮೂಲತಃ ನಾವು ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಆಗಿರಬಹುದಾದ ಪ್ಲಾಟ್ಫಾರ್ಮ್ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಸಾಫ್ಟ್ವೇರ್ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್ ಕೂಡ ಆಗಬಹುದು ಅದು ಉದ್ಯೋಗಿಗಳಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಸಹಾಯ ಮಾಡಬಹುದು ಮತ್ತು ವ್ಯವಹಾರ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಉಪಯೋಗಿಸಿಕೊಂಡು ಉದ್ಯೋಗಿಗಳು ತಮ್ಮ ನಡುವೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಉದ್ಯೋಗಿಗಳು ಮಾಹಿತಿಯನ್ನು ಬೇರೊಂದು ಉದ್ಯಮಕ್ಕೆ ಹೊಂದಿದ ಉದ್ಯೋಗಿಗಳ ಜೊತೆಯಲ್ಲಿ ಮಾಹಿತಿಯನ್ನು ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಮೂಲಕ ಹಂಚಿ ಕೊಳ್ಳಬಹುದು ಮತ್ತು ಈ ವಿಷಯವನ್ನು ನೀವು ಸಾಮಾನ್ಯೀಕರಿಸಬಹುದು ಮತ್ತು ವಿವಿಧ ಸನ್ನಿವೇಶಗಳಿಗೆ ವಿಸ್ತರಿಸಬಹುದು ಮತ್ತೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ಗಳು ಮೂಲಭೂತವಾಗಿ ಮಾತನಾಡುತ್ತಿರುವುದು ಜ್ಞಾನ ಹಂಚಿಕೆಯನ್ನು ಒಳಗೊಂಡ ಪ್ಲಾಟ್ಫಾರ್ಮ್ಗಳನ್ನು ರೂಪಿಸುವುದು ಜ್ಞಾನವನ್ನು ನಿರ್ವಹಿಸುವ ಪ್ಲಾಟ್ಫಾರ್ಮ್ ಜ್ಞಾನ ನಿರ್ವಹಣೆ ಮತ್ತು ಅದನ್ನು ವ್ಯವಹಾರ ಪ್ರಕ್ರಿಯೆಗಳ ಸುಧಾರಣೆಗಾಗಿ ವ್ಯವಹಾರ ಕಾರ್ಯಾಚರಣೆಯಲ್ಲಿ ತೊಡಗಿಸುವುದು ಮತ್ತೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಗಳು ಇವುಗಳನ್ನು ಮಾಡಲು ಸಹಾಯಮಾಡುತ್ತದೆ ಈಗ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಎಂದರೆ ಏನು ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಗಳನ್ನು ನಿರ್ಮಿಸಲು ಕೆಲವು ವಿಭಿನ್ನವಾದ ದೃಷ್ಟಿಕೋನಗಳು ಇವೆ ವ್ಯವಹಾರ ಸಾಮಾಜಿಕ ಪದರದಲ್ಲಿ ಸಾಮಾಜಿಕ ಪದರದ ಅಂಶವನ್ನು ಪರಿಚಯಿಸಲಾಗಿದೆ ಏಕೆಂದರೆ ನಾವು ಮಾತನಾಡುತ್ತಿರುವುದು ನೌಕರರ ಬಗ್ಗೆ ನಾವು ಮಾತನಾಡುತ್ತಿರುವುದು ಬಳಕೆದಾರರ ಬಗ್ಗೆ ಯಾರು ಈ ಪ್ಲಾಟ್ಫಾರ್ಮ್ ಗಳ ಸಹಾಯದಿಂದ ತಮ್ಮ ವಿವಿಧ ಜ್ಞಾನಗಳನ್ನು ಹಂಚಿಕೊಳ್ಳುತ್ತಾರೆ ಸಾಮಾಜಿಕ ಪದರದ ಘಟಕ ಸಂಯೋಜಿತ ವಾದದ್ದು ಮತ್ತು ಸಂಘಟಿತ ವಾದದ್ದು ಒದಗಿಸಬಲ್ಲದು ವ್ಯವಹಾರದ ಬಳಕೆಗಳನ್ನು ಒದಗಿಸಬಲ್ಲದು ಆದರೆ ಇದಕ್ಕೆ ನಿಮಗೆ ಯಾವುದಾದರೂ ಒಂದು ಪ್ಲಾಟ್ಫಾರ್ಮ್ ನ ಅವಶ್ಯಕತೆ ಇದೆ ಅದಕ್ಕೆ ನಿಮಗೆ ಯಾವುದಾದರೂ ಸಾಧನದ ಅವಶ್ಯಕತೆ ಇದೆ ಯಾವುದನ್ನು ಅಸ್ತಿತ್ವದಲ್ಲಿರುವ ಉತ್ಪನ್ನಗಳು ಅಥವಾ ಹೊಸ ಉತ್ಪನ್ನಗಳ ಜೊತೆಯಲ್ಲಿ ಕೂಡಿಸಬಹುದು ಯಾವುದು ಈಗ ಅಭಿವೃದ್ಧಿಪಡಿಸಲಾಗುತ್ತಿದೆ ಅಥವಾ ಸ್ವಾಧೀನಪಡಿಸಿಕೊಂಡು ಉದ್ಯಮದಲ್ಲಿ ಅಳವಡಿಸಲಾಗಿದೆ ಮತ್ತೆ ವ್ಯಾಪಾರ ಸಹಯೋಗ ವೇದಿಕೆಗಳಲ್ಲಿ ಕೆಲವು ಸಾಮಾನ್ಯ ಗುಣಲಕ್ಷಣಗಳಿವೆ ಈ ಕೊಲ್ಯಾಬೊರೇಟಿವ್ ಪ್ಲ್ಯಾಟ್ಫಾರ್ಮ್ಗಳನ್ನು ಸುಲಭವಾಗಿ ಪಡೆಯಬಹುದಾಗಿರಬೇಕು ಮತ್ತು ಇದನ್ನು ಬಳಸಲು ಸುಲಭವಾಗಿರಬೇಕು ಮತ್ತು ಅವುಗಳಲ್ಲಿ ಪರಿಚಿತವಾದ ಕಾರ್ಯಗಳು ಬೇಕಾಗುತ್ತವೆ ಇದು ತಂಡದಲ್ಲಿನ ಸದಸ್ಯರ ನಡುವಿನ ಅಥವಾ ತಂಡಗಳ ನಡುವಿನ ಸಹಯೋಗಕ್ಕೆ ಸಹಾಯಮಾಡುತ್ತದೆ ಇಂತಹ ಒಂದು ಪ್ಲಾಟ್ಫಾರ್ಮನ ಹೆಸರು ಪ್ರೊ ವರ್ಕ್ ಫ್ಲೋ ಎಂದು ಅದು ಬಹಳ ಉದ್ಯಮಗಳಲ್ಲಿ ಉಪಯೋಗಿಸುವ ಸಮೂಹ ಪ್ಲಾಟ್ಫಾರ್ಮ್ ನ ಹೆಸರು ಮತ್ತೆ ಇದು ವೆಬ್ ಆಧಾರಿತ ಯೋಜನಾ ನಿರ್ವಹಣಾ ವೇದಿಕೆಯಾಗಿದ್ದು ಅದನ್ನು ವ್ಯವಸ್ಥಾಪಕರಿಗೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಏನಂದರೆ ಈ ಪ್ಲಾಟ್ಫಾರ್ಮ್ ಮೂಲತಃ ಉದ್ಯೋಗಿಗಳಿಗೆ ಸಹಯೋಗ ಮತ್ತು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪ್ರಾಜೆಕ್ಟ್ ಡೆಲಿವರಿಯನ್ನು ಸುಧಾರಿಸುವಲ್ಲಿ ಸಹಾಯಮಾಡುತ್ತದೆ ಯೋಜನಾ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಮತ್ತೆ ಇದು ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ನ ಉದಾಹರಣೆಯಾಗಿದೆ ಈಗ ನಾನು ಈ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತೇನೆ ಮತ್ತೆ ನಾವು ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ನ ಬಗ್ಗೆ ಮಾತನಾಡುತ್ತಿದ್ದೇವೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಜ್ಞಾನ ಸಂಗ್ರಹಿಸುವಲ್ಲಿ ಸಹಾಯಮಾಡುತ್ತದೆ ಜ್ಞಾನ ಸಂಗ್ರಹ ಮತ್ತೆ ವಿಜ್ಞಾನವನ್ನು ಜ್ಞಾನ ನಿರ್ವಹಣೆಯಲ್ಲಿ ಉಪಯೋಗಿಸಲಾಗುತ್ತದೆ ಮತ್ತೆ ಮೂಲತಃ ಮೂಲಭೂತವಾಗಿ ಏನಾಗುತ್ತಿದೆ ಎಂದರೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಜ್ಞಾನ ನಿರ್ವಹಣೆಗೆ ಸಹಾಯ ಮಾಡುತ್ತಿದೆ ಅಥವಾ ಅದನ್ನು ಸಕ್ರಿಯಗೊಳಿಸುತ್ತಿದೆ ಮತ್ತೆ ವಿಜ್ಞಾನ ನಿರ್ವಹಣೆ ವಿವಿಧ ಉದ್ಯಮಗಳ ಏಜೆಂಟುಗಳಿಗೆ ಮುಖ್ಯವಾದದ್ದು ಅದರಲ್ಲಿ ಬೇರೆ ಉದ್ಯಮಗಳ ಏಜೆಂಟ್ ಗಳು ಇರಬಹುದು ಹಾಗೆಯೇ ಮತ್ತು ಇಂಡಸ್ಟ್ರಿ ಎಜೆಂಟ್ ಇರಬಹುದು ಮತ್ತೆ ಇಂಡಸ್ಟ್ರಿ ಏಜೆಂಟುಗಳು ಮಾಹಿತಿಯನ್ನು ತಮ್ಮಲ್ಲಿಯೇ ಹಂಚಿಕೊಳ್ಳುತ್ತಿರುತ್ತಾರೆ ಮತ್ತು ಅವರುಗಳು ಒಟ್ಟಾಗಿ ವ್ಯವಹಾರದ ಸೂತ್ರಗಳನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿರುತ್ತಾರೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಹೀಗೇ ಕೆಲಸ ಮಾಡುತ್ತವೆ ಮತ್ತು ಹೀಗೆ ಜ್ಞಾನ ನಿರ್ವಹಣೆ ಅಂಶಕ್ಕೆಹೊಂದಿಕೊಂಡಿದೆ ಮತ್ತೆ ಮೂಲಭೂತವಾಗಿ ಏನಾಗುತ್ತಿದೆಯೆಂದರೆ ಇದರ ಉದ್ದೇಶ ಉತ್ಪಾದಕತೆಯನ್ನು ವೃದ್ಧಿಸುವುದು ವ್ಯಾಪಾರ ಉತ್ಪಾದನಾ ಪ್ರಕ್ರಿಯೆಗಳ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಹಾಗೆಯೇ ಇಂಡಸ್ಟ್ರಿ4 0 ನ ಉದ್ದೇಶಗಳನ್ನು ಪೂರೈಸುವುದಾಗಿದೆ ನಾವು ಹೇಳುವುದೇನೆಂದರೆ ಈ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಗಳು ಬಹಳ ಉಪಯೋಗಕಾರಿಯಾಗಿ ಕಂಡುಬಂದಿದೆ ಮತ್ತೆ ಸಹಯೋಗ ಉತ್ಪಾದನೆ ಮುಂದೆಯೂ ಸುಧಾರಿಸುವುದು ಹಾಗೂ ಹೆಚ್ಚುವುದು ಮತ್ತೆ ಸಂಯೋಗ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ನಾಲ್ಕು ವಿಧದ ಅಂಶಗಳಿವೆ ಮತ್ತು ಇದನ್ನು ಮುಖ್ಯ ಭಾಗಗಳಾದ ಐಟಿ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್ ಕೈಗಾರಿಕರಣ ಮತ್ತು ಸಮನ್ವಯದ ಸಹಾಯದಿಂದ ಸಕ್ರಿಯಗೊಳಿಸಲಾಗುತ್ತದೆ ನಾವು ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರತಿಯೊಂದನ್ನು ಇನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ ಐಟಿ ಪ್ರಸರಣಕ್ಕಾಗಿ ಐಟಿ ಮತ್ತೆ ಮೂಲತಃ ಏನಾಗಿದೆ ಎಂದರೆ ನಮಗೆ ತಿಳಿದಿರುವ ಹಾಗೆ ಕಂಪ್ಯೂಟರ್ ಗಳು ಕಂಪ್ಯೂಟೇಶನಲ್ ಸಾಧನಗಳು ಕೆಲವು ದಶಕಗಳಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರಿ ಪರಿಣಾಮ ಬೀರಿವೆ ಮತ್ತು ವಿಶ್ವದಾದ್ಯಂತ ವಿವಿಧ ಕಂಪನಿಗಳ ಬಂಡವಾಳ ಸ್ಟಾಕ್ಸ್ ಮತ್ತು ಶೇರುಗಳಲ್ಲಿ ಹೆಚ್ಚಳ ಕಂಡುಬಂದಿದೆ ಮತ್ತೆ ಈ ಉದ್ಯಮಗಳು ವಿಶ್ವದಾದ್ಯಂತ ಗ್ಲೋಬಲ್ ಇಂಫಾರ್ಮೇಷನ್ ಟೆಕ್ನಾಲಜಿ ಗ್ಲೋಬಲ್ ಇನ್ಫಾರ್ಮಶನ್ ಸಿಸ್ಟಮ್ ಗಳನ್ನು ಕಂಪ್ಯೂಟಿಂಗ್ ಶಕ್ತಿಯ ಸಹಾಯದಿಂದ ಪರಿಗಣಿಸಬೇಕು ಮತ್ತು ಬೆಂಬಲ ಕೊಡಬೇಕು ಮತ್ತೆ ಶೇಖರಣಾ ಸಾಮರ್ಥ್ಯದ ಹೆಚ್ಚಳದಿಂದ ಕಂಪ್ಯೂಟೇಶನಲ್ ಹೈ ಸ್ಪೀಡ್ ಕಂಪ್ಯೂಟೇಶನಲ್ ಸಾಮರ್ಥ್ಯಗಳು ಹೆಚ್ಚಾಗಿದೆ ಮತ್ತು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮತ್ತೆ ಈ ಐಟಿ ಪ್ರಸರಣ ಮೂಲತಃ ಕಂಪ್ಯೂಟೇಶನಲ್ ಪ್ಲಾಟ್ಫಾರ್ಮ್ ನನ್ನು ನಿರ್ಮಿಸಲು ಸಹಾಯ ಮಾಡಿದೆ ಅದು ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ನಿರ್ಮಿಸಲು ಬೇಕಾಗುತ್ತದೆ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್ ಎಂದರೆ ನಾವು ಮಾತಾಡುತ್ತಿರುವುದು ಒಂದೇ ಡಿಪಾಸಿಟರಿ ಬಗ್ಗೆ ಯಾವುದರಲ್ಲಿ ಎಲ್ಲಾ ಡೇಟಾ ವನ್ನು ಸಂಗ್ರಹಿಸಲಾಗಿದೆ ಮತ್ತೆ ಮೂಲಭೂತವಾಗಿ ನಾವು ಮಾತನಾಡುತ್ತಿರುವುದು ಡೇಟಾ ಮಾಡೆಲ್ ಮತ್ತು ಇನ್ಫಾರ್ಮಶನ್ ಮಾಡೆಲ್ ಬಗ್ಗೆ ಯಾವುದು ಪ್ರತಿಯೊಂದು ಡೇಟಾ ಎಲಿಮೆಂಟ್ ಅನ್ನು ನಿಖರವಾಗಿ ಒಂದು ಸಲ ಸಂಗ್ರಹಿಸಲು ಸಹಾಯಮಾಡುತ್ತದೆ ಮತ್ತೆ ಈ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್ ಸರಿಯಾದ ಸಾಫ್ಟ್ವೇರ್ ಅನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಉಪಯೋಗಿಸಬೇಕು ಮತ್ತೆ ಸಿಂಗಲ್ ಸೋರ್ಸ್ ಆಫ್ ಟ್ರೂತ್ ಅನ್ನು ಸಂಪೂರ್ಣ ಪ್ರಾಡಕ್ಟ್ ಲೈಫ್ ಸೈಕಲ್ ನಲ್ಲಿ ಅರಿತುಕೊಳ್ಳಬೇಕಾದ ಅವಶ್ಯಕತೆ ಇದೆ ಮತ್ತು ಇದು ಬಹಳ ಮುಖ್ಯವಾದದ್ದು ಕೈಗಾರಿಕರಣ ಮತ್ತೆ ಇದು ಮೂಲತಃ ವಾಸ್ತವ ಜಗತ್ತು ಮತ್ತು ಭೌತಿಕ ಪರಿಸರದ ನಡುವಿನ ಸೇತುವೆ ಮತ್ತೆ ನಾವು ಮೊದಲು ಮಾತನಾಡಿದ ಸೈಬರ್ ಫಿಸಿಕಲ್ ಸಿಸ್ಟಮ್ ಬಳಸಿಕೊಂಡು ಭೌತಿಕ ಪರಿಸರವನ್ನು ವರ್ಚುವಲ್ ಪ್ರಪಂಚದೊಂದಿಗೆ ಸಂಪರ್ಕಿಸಲಾಗಿದೆ ಮತ್ತು ಈ ಸೈಬರ್ ಫಿಸಿಕಲ್ ಸಿಸ್ಟಮ್ ಕಂಪ್ಯೂಟರ್ ಗಳು ಸೆನ್ಸಾರ್ಗಳು ಅಕ್ಚುಯೆಟರ್ಸ್ ಗಳಿಂದ ಸಜ್ಜುಗೊಂಡಿದೆ ಮತ್ತೆ ಈ ವ್ಯವಸ್ಥೆಗಳಲ್ಲಿ ಅವುಗಳಲ್ಲಿ ಅರ್ಥಗರ್ಭಿತ ಮತ್ತು ಸ್ವಯಂ ಪರಿಣಾಮಕಾರಿ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಮತ್ತೆ ಇದು ಕೈಗಾರೀಕರಣಕ್ಕೆ ಸಂಬಂಧಪಟ್ಟದ್ದು ಮತ್ತು ಸಮನ್ವಯ ಮೂಲತಃ ಒಂದೇ ತರಹದ ಉದ್ಯಮಗಳು ವಿವಿಧ ತರಹದ ಉದ್ಯಮಗಳು ಮತ್ತು ಇತ್ಯಾದಿ ಗಳಲ್ಲಿರುವ ಇಂಡಸ್ಟ್ರಿ ಏಜೆಂಟ್ ಗಳ ನಡುವಿನ ಬಲವಾದ ಸಮನ್ವಯವಿದೆ ಇಂದು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಇದರಿಂದ ಸಹಯೋಗ ಉತ್ಪಾದನೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಸಮನ್ವಯವನ್ನು ಎರಡು ಹಂತಗಳಲ್ಲಿ ಪ್ರಾರಂಭಿಸಬಹುದು ಮೊದಲನೆಯ ಹಂತದಲ್ಲಿ ನಾವು ಪ್ರತಿಯೊಂದು ಟಾರ್ಗೆಟ್ ನೊಂದಿಗೆ ಸಂಪರ್ಕಿಸುವ ನೆಟ್ವರ್ಕ್ ಅನ್ನು ಸ್ಥಾಪಿಸಬಹುದು ಮತ್ತು ಎರಡನೇ ಹಂತದಲ್ಲಿ ವಿಕೇಂದ್ರೀಕೃತ ಸಿಸ್ಟಮ್ ನಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರಿಗೆ ಅಧಿಕಾರವನ್ನು ಒದಗಿಸುತ್ತದೆ ಮತ್ತೆ ಈ ಸಮನ್ವಯದ ಸಂದರ್ಭದಲ್ಲಿ ನಾವು ಮಾತನಾಡುತ್ತಿರುವ ಈ ನೆಟ್ವರ್ಕ್ ಅನ್ನು ನೌಕರರ ವಿನಿಮಯವನ್ನು ಪ್ರೋತ್ಸಾಹಿಸುವ ಮೂಲಕ ಅಥವಾ ವಿಭಿನ್ನ ಉದ್ಯೋಗಿಗಳ ನಡುವೆ ಸ್ಮಾರ್ಟ್ ಸಾಧನಗಳನ್ನು ಬಳಸುವ ಮೂಲಕ ನಿರ್ವಹಿಸಲಾಗುತ್ತದೆ ಏಕೆಂದರೆ ವಿನಿಮಯ ಭೌತಿಕ ವಿನಿಮಯದ ಅವಶ್ಯಕತೆ ನಿಮ್ಮ ಉದ್ಯೋಗಿಗಳಲ್ಲಿ ವಿವಿಧ ಸ್ಮಾರ್ಟ್ ಸಾಧನೆಗಳು ಇದ್ದಲ್ಲಿ ಇರುವುದಿಲ್ಲ ಈ ಮಾಹಿತಿ ವಿನಿಮಯವನ್ನು ಒಂದೇ ಸಂಸ್ಥೆಯ ಅಥವಾ ವಿವಿಧ ಸಂಸ್ಥೆಗಳ ಮತ್ತು ಇತ್ಯಾದಿ ಉದ್ಯೋಗಿಗಳ ನಡುವಿನ ಬಲವಾದ ಸಮನ್ವಯಕ್ಕಾಗಿ ನಿರ್ವಹಿಸಲಾಗುವುದು ಈಗ ಪ್ರಾಡಕ್ಟ್ ಲೈಫ್ ಸೈಕಲ್ ನಿರ್ವಹಣಾ ಅಂಶವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಮತ್ತೆ ಪ್ರಾಡಕ್ಟ್ ಲೈಫ್ ಸೈಕಲ್ ಹೆಸರೇ ಹೇಳುವ ಹಾಗೆ ಈ ಹೆಸರನ್ನು ಉದ್ಯಮದಲ್ಲಿ ವಾಸ್ತವವಾಗಿ ಬಹಳ ವ್ಯಾಪಕವಾಗಿ ಬಳಸುವ ಟರ್ಮಿನೋಲಜಿಗಳು ಎಂದು ತಿಳಿಸುತ್ತದೆ ಮತ್ತೆ ಇದು ಉತ್ಪನ್ನದ ಜೀವನ ಚಕ್ರವನ್ನು ಐಡಿಯೇಷನ್ ನಿಂದ ಹಿಡಿದು ನಿಯೋಜನೆಯ ತನಕ ಈ ಉತ್ಪನ್ನದ ಸಂಪೂರ್ಣ ಜೀವನಚಕ್ರವನ್ನು ಪ್ರಾಡಕ್ಟ್ ಲೈಫ್ ಸೈಕಲ್ ಮೂಲಕ ಸೆರೆ ಹಿಡಿಯುವುದರ ಬಗ್ಗೆ ಮಾತನಾಡುತ್ತದೆ ಮತ್ತೆ ಈ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಕಂಪನಿಯ ಉತ್ಪನ್ನಗಳ ನಿರ್ವಹಣ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತದೆ ಪಿಎಲ್ಎಂ ಉತ್ಪನ್ನದ ಒಂದು ಭಾಗದಿಂದ ಹಿಡಿದು ಆ ಉತ್ಪನ್ನದ ಸಂಪೂರ್ಣ ಪೋರ್ಟ್ಫೋಲಿಯೊವರೆಗೆ ಉತ್ಪನ್ನವನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತದೆ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗಳ ಮೂಲತಃ ಉದಾಹರಣೆಗಳು ಯಾವುವೆಂದರೆ ಸಿಐಎಸ್ ಸಿಸ್ಟಮ್ ಕಂಪ್ಯುಟೇಷನಲ್ ಇಂಟಲಿಜೆಂಟ್ ಸಿಸ್ಟಮ್ ಮತ್ತು ಉದ್ಯಮಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಅನೇಕ ವಿಧದ ಇತರೆ ಉದ್ಯಮ ನಿರ್ದಿಷ್ಟ ಪಿಎಲ್ಎಂ ಸಿಸ್ಟಮ್ ಗಳು ಮತ್ತು ಮೂಲತಃ ಈ ಪಿಎಲ್ಎಂ ಸಿಸ್ಟಮ್ ಗಳು ಸಾಕಷ್ಟು ಜನಪ್ರಿಯವಾಗಿವೆ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಗುರಿ ಏನೆಂದರೆ ಉತ್ಪನ್ನದ ಆದಾಯವನ್ನು ಹೆಚ್ಚಿಸುವುದು ಉತ್ಪನ್ನ ಸಂಬಂಧಿತ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸುವುದು ಮತ್ತೆ ಸ್ಪಷ್ಟವಾಗಿ ನಿಮಗೆ ತಿಳಿದಿರುವ ಹಾಗೆ ಇವುಗಳು ಬಹಳ ಆಕರ್ಷಕವಾದ ವೈಶಿಷ್ಟ್ಯಗಳು ಇವುಗಳು ಇಂಡಸ್ಟ್ರಿ4 0 ಕಡೆಗೆ ಸಾಗಲು ಇಂಡಸ್ಟ್ರಿ4 0 ದಕ್ಷತೆಯನ್ನು ಹೆಚ್ಚಿಸಲು ಇಂಡಸ್ಟ್ರಿ4 0ದಲ್ಲಿನ ಯಾಂತ್ರಿಕರಿಸುವ ಉದ್ದೇಶಗಳನ್ನು ಸುಧಾರಿಸಲು ಬೇಕಾಗುತ್ತದೆ ಮತ್ತೆ ಪಿ ಎಲ್ ಎಂ ಇದರಲ್ಲಿ ಪಿ ಪಿ ಎಂದರೆ ಉತ್ಪನ್ನವು ಮೂಲತಃ ಉದ್ಯಮದಲ್ಲಿ ಕೇಂದ್ರ ವಿಷಯವಾಗಿದೆ ಎಲ್ಲವೂ ಉತ್ಪನ್ನಗಳು ಮತ್ತು ಪ್ರಕ್ರಿಯೆಗಳ ಸುತ್ತ ನಿಯಂತ್ರಿಸಲ್ಪಡುತ್ತದೆ ಮತ್ತೆ ಪಿ ಎಂದರೆ ಉತ್ಪನ್ನ ಯಾವುದು ಮೂಲತಃ ಕೈಗಾರಿಕೆಗಳಲ್ಲಿ ಪಿಎಲ್ಎಂನಲ್ಲಿ ಪರಿಗಣಿಸುವ ಕೇಂದ್ರ ಪ್ರತಿನಿಧಿಯಾಗಿದೆ ಮತ್ತೆ ಉತ್ಪನ್ನವು ಕಂಪನಿಯ ಗಳಿಕೆಯ ಮೂಲವಾಗಿದೆ ಮತ್ತೆ ಈ ಪಿ ಸ್ಪಷ್ಟವಾಗಿ ನಾನು ಹೇಳಿದ ಹಾಗೆ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ನ ಬಹಳ ಮುಖ್ಯವಾದ ಘಟಕವಾಗಿದೆ ಮತ್ತು ನಾವು ಅರ್ಥಮಾಡಿಕೊಳ್ಳಬೇಕಾದುದು ನಮ್ಮ ಹತ್ತಿರ ಯಾವುದೇ ಉತ್ಪನ್ನ ಇಲ್ಲದಿರುಗವಾಗ ನಮ್ಮ ಹತ್ತಿರ ಯಾವುದೇ ಸೇವೆ ಕೂಡ ಇರುವುದಿಲ್ಲ ಮತ್ತೆ ಎಲ್ಲಾ ಸೇವೆಯು ಮೂಲತಃ ಉತ್ಪನ್ನಕ್ಕೆ ಹೊಂದಿಕೊಂಡಿರುತ್ತದೆ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ನ ಎಲ್ ಎಂದರೆ ಲೈಫ್ ಸೈಕಲ್ ಎಂದು ಅರ್ಥ ಮತ್ತು ಈ ಉತ್ಪನ್ನ ಲೈಫ್ ಸೈಕಲ್ ನಲ್ಲಿ ಐದು ವಿವಿಧ ಭಾಗಗಳಿವೆ ಐದು ವಿವಿಧ ಹಂತಗಳಿವೆ ಹಾಗೆಯೇ ಪಿಎಲ್ಎಂ ಸೈಕಲ್ ನಲ್ಲಿ ಕೂಡ ಮತ್ತೆ ಒಂದು ಏನೆಂದರೆ ಮೂಲತಃ ದೃಶ್ಯೀಕರಣ ದೃಶ್ಯೀಕರಿಸಿ ಉಪಯೋಗವನ್ನು ಗ್ರಹಿಸುವಂತೆ ವಿವರಿಸುವುದು ಮತ್ತು ಆಮೇಲೆ ವಿಲೇವಾರಿ ಮಾಡುವುದು ಮತ್ತೆ ದೃಶ್ಯೀಕರಣ ಎಂದರೆ ಐಡಿಯೇಷನ್ ಐಡಿಯೇಷನ್ ಎಂದರೆ ಕಲ್ಪನೆಯನ್ನು ವಿವರಿಸುವುದು ಕಲ್ಪನೆಯನ್ನು ಗ್ರಹಿಸುವುದು ಕಲ್ಪನೆಯನ್ನು ಕೈಗೂಡಿಸುವುದು ವ್ಯವಸ್ಥೆಯನ್ನು ಬೆಂಬಲಿಸುವುದು ನಿರ್ಮಿಸಲಾದ ಉತ್ಪನ್ನ ಮತ್ತು ಉತ್ಪನ್ನವನ್ನು ವಿಲೇವಾರಿ ಮಾಡುವುದು ಅಥವಾ ನಿವೃತ್ತಿ ಮಾಡುವುದು ಮತ್ತೆ ಯಾವುದೇ ಉತ್ಪನ್ನದ ಪ್ರಾಡಕ್ಟ್ ಲೈಫ್ ಸೈಕಲ್ ನಲ್ಲಿ ಇವುಗಳೇ ಐದು ಭಾಗಗಳು ಐದು ಹಂತಗಳು ದೃಶ್ಯೀಕರಣ ನಾನು ಹೇಳಿದ ಹಾಗೆ ಐಡಿಯೇಷನ್ ಗೆ ಸಂಬಂಧಪಟ್ಟಿದ್ದು ಜನರಿಗೆ ಉತ್ಪನ್ನ ಎಂದರೆ ವಿವಿಧ ಕಲ್ಪನೆಗಳು ಇವೆ ಮತ್ತೆ ಅವರು ನಿರ್ಮಿಸಬೇಕಾದ ಉತ್ಪನ್ನವನ್ನು ದೃಶ್ಯೀಕರಿಸುವುದು ಐಡಿಯೇಷನ್ ನ ಭಾಗವಾಗಿದೆ ನಂತರ ಈ ಐಡಿಯಾದ ವಿವರವನ್ನು ಯಾವುದಾದರೂ ಬಗೆಯ ನಿರೂಪಣೆಗೆ ಬದಲಿಸಬೇಕು ಏನೆಂದರೆ ಮೂಲತಃ ಹಂತವಾದ ವಿವರಣೆಯ ಹಂತದಲ್ಲಿ ಸೆರೆಹಿಡಿಯಬೇಕು ಗ್ರಹಿಸುವಿಕೆ ಅಥವಾ ಗ್ರಹಿಸು ಮೂಲತಃ ಹಿಂದಿನ ಹಂತದ ಕೊನೆಯಲ್ಲಿ ಬರುತ್ತದೆ ಉತ್ಪನ್ನವನ್ನು ಅದರ ಕೊನೆಯ ರೂಪದಲ್ಲಿ ನಿರ್ಮಿಸಬೇಕು ತದನಂತರ ಬಳಕೆ ಅಥವಾ ಬೆಂಬಲ ಮೂಲತಃ ಗ್ರಾಹಕನು ಮೂಲತಃ ಉತ್ಪನ್ನವನ್ನು ಬಳಕೆದಾರರು ಬೆಂಬಲ ಹಂತದಲ್ಲಿ ಬಳಸಲು ಪ್ರಾರಂಭಿಸುತ್ತಾನೆ ಮತ್ತು ಒಂದು ಬಾರಿ ಅದನ್ನು ಉಪಯೋಗಿಸಿದ ನಂತರ ಒಂದು ಬಾರಿ ಅದು ಕಂಪನಿಗೆ ಯಾವುದೇ ಪ್ರಯೋಜನವಿಲ್ಲದಾದಾಗ ಉತ್ಪನ್ನವನ್ನು ನಿವೃತ್ತಿ ಗೊಳಿಸಲಾಗುವುದು ಮತ್ತೆ ನಾವು ಈ ವಿಷಯಗಳ ಬಗ್ಗೆ ಏಕೆ ಮಾತನಾಡುತ್ತಿದ್ದೇವೆ ನಾವು ವಿವಿಧ ಹಂತಗಳನ್ನು ಅರ್ಥಮಾಡಿಕೊಳ್ಳಬೇಕಿದೆ ಉತ್ಪಾದನೆಯ ಲೈಫ್ ಸೈಕಲ್ ನ ವಿವಿಧ ಹಂತಗಳು ಪಿಎಲ್ಎಂ ನಲ್ಲಿ ಎಂ ಎಂದರೆ ನಿರ್ವಹಣೆಯ ಎಂದು ಮತ್ತು ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ನಲ್ಲಿ ಎಂ ಎಂದರೆ ನಿರ್ವಹಣೆಯ ಎಂದು ನಿರ್ವಹಣೆ ಎಂದರೇನು ನಾವು ಇಲ್ಲಿ ಉತ್ಪನ್ನದ ನಿರ್ವಹಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇಲ್ಲಿ ಸಮನ್ವಯದ ಪರಿಗಣನೆಗಳು ಮತ್ತು ಉತ್ಪನ್ನ ಸಂಬಂಧಿತ ಸಾಧನಗಳ ಸಂಸ್ಥೆ ಮುಖ್ಯವಾಗಿದೆ ವಿವಿಧ ಉದ್ದೇಶಗಳನ್ನು ಸರಿಪಡಿಸುವುದು ಮುಖ್ಯವಾಗಿರುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಜಾರಿಗೊಳಿಸುವುದು ಮತ್ತು ನಿಯಂತ್ರಣದ ಫಲಿತಾಂಶವನ್ನು ತೆಗೆದುಕೊಳ್ಳುವುದು ಇವುಗಳು ಪಿಎಲ್ಎಂ ನಲ್ಲಿ ನಿರ್ವಹಣೆಯ ವಿಧಾನ ಮುಖ್ಯವಾದ ಪರಿಗಣನೆಗಳಾಗಿರುತ್ತವೆ ಮತ್ತೆ ಪಿಎಲ್ಎಂ ನಿರ್ವಹಣೆಯ ಪರಿಪೂರ್ಣ ಕಲ್ಪನೆ ಏನೆಂದರೆ ಉತ್ಪನ್ನಗಳು ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅದನ್ನು ಅದರ ಲೈಫ್ ಸೈಕಲ್ ಪರಿಯಂತ ನಿರ್ವಹಿಸುವುದು ಮತ್ತು ನಿರ್ವಹಣೆಯು ಕಂಪನಿಗೆ ಉತ್ಪನ್ನದಿಂದ ಲಾಭ ಬರುವಂತೆ ಖಚಿತಪಡಿಸಿಕೊಳ್ಳುವುದು ಇಂಡಸ್ಟ್ರಿ4 0 ವಿಷಯದಲ್ಲಿ ದಕ್ಷತೆಯನ್ನು ಸುಧಾರಿಸುವ ಪರಿಣಾಮಕಾರಿಯಾಗಿಸುವ ಯಾಂತ್ರಿಕರಿಸುವ ಅವಶ್ಯಕತೆ ಇರುತ್ತದೆ ಇವುಗಳನ್ನು ದಾರೆ ಎರೆದು ಸಾಧಿಸಬೇಕಾಗುತ್ತದೆ ಮತ್ತೆ ಪಿಎಲ್ಎಂ ನಲ್ಲಿನ ಯಾಂತ್ರೀಕರಣ ಎಲ್ಲಾ ಉದ್ಯಮಗಳು ಶ್ರಮಿಸಬೇಕು ಅಂತಹುದು ಇದನ್ನು ವಿವಿಧ ಕಂಪ್ಯೂಟರ್ ಅಲೋನ್ ಎಂಬೆಡೆಡ್ ಸಿಸ್ಟಮ್ಸ್ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಸಹಾಯದಿಂದ ಎಲ್ಲವನ್ನು ಕೂಡಿಸಿ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಪಿಎಲ್ಎಂ ನಲ್ಲಿನ ಯಾಂತ್ರೀಕರಣ ವನ್ನು ವೃದ್ಧಿಸಬೇಕು ಮತ್ತೆ ಈ ಪಿಎಲ್ಎಂ ನಲ್ಲಿನ ದಕ್ಷತೆ ಮತ್ತು ಪರಿಣಾಮಕಾರಿತ್ವ ಹೆಚ್ಚುತ್ತಿರುವ ಆದಾಯದೊಂದಿಗೆ ಮಾರುಕಟ್ಟೆ ಪಾಲು ಮತ್ತು ಮಾರುಕಟ್ಟೆ ಗಾತ್ರವನ್ನು ಸುಧಾರಿಸುತ್ತದೆ ಇವುಗಳು ಇಂಡಸ್ಟ್ರಿ4 0 ನ ಪಿಎಲ್ಎಂ ನ ಕೆಲವು ವ್ಯವಹಾರ ಉದ್ದೇಶಗಳಾಗಿವೆ ಹಣಕಾಸಿನ ಸಾಧನೆ ಇದು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತದೆ ಮಾರುಕಟ್ಟೆ ಆದಾಯವನ್ನು ಹೆಚ್ಚಿಸುತ್ತದೆ ಅಭಿವೃದ್ಧಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಸಮಯವನ್ನು ಮೂಲತಃ ಕಡಿಮೆ ಮಾಡುವುದೆಂದರೆ ಪ್ರಾಜೆಕ್ಟ್ ಸಮಯವು ಮೀರುವುದನ್ನು ಕಡಿಮೆ ಮಾಡುವುದು ಲಾಭದಾಯಕ ಸಮಯವನ್ನು ಕಡಿಮೆ ಮಾಡುವುದು ಕಡಿಮೆ ಮಾಡುವುದರ ಮಾತುಕತೆಯ ಗುಣಮಟ್ಟವನ್ನು ಹೆಚ್ಚಿಸುವುದು ಡಿಫೆಕ್ಟ್ ರೇಟ್ ಎಂದರೆ ಉತ್ಪಾದನಾ ದೋಷಗಳು ಯಾವ ರೇಟ್ ನಲ್ಲಿ ವಿವಿಧ ಉತ್ಪನ್ನಗಳಲ್ಲಿ ಇರುವುದು ಮತ್ತೆ ರೇಟನ್ನು ಕಡಿಮೆ ಮಾಡುವುದು ಗ್ರಾಹಕ ಸಂತೃಪ್ತಿಯನ್ನು ಹೆಚ್ಚಿಸುವುದು ಮತ್ತು ಇತ್ಯಾದಿ ಇವುಗಳು ಮೂಲತಃ ಪಿಎಲ್ಎಂ ವ್ಯವಹಾರ ಉದ್ದೇಶಗಳ ಗುಣಮಟ್ಟದ ಅಂಶವನ್ನು ಸುಧಾರಿಸುವುದು ಮತ್ತು ವ್ಯವಹಾರದ ಒಟ್ಟಾರೆ ಅಭಿವೃದ್ಧಿಗೆ ಉತ್ಪಾದನೆ ಬಿಡುಗಡೆಯ ಸಮಯವನ್ನು ಕಡಿಮೆ ಮಾಡುವುದು 100 ಕಾನ್ಫಿಗರೇಶನ್ ಕನ್ಫರ್ಮ್ಮಿಟಿ ಗ್ರಾಹಕರ ಸಂತೃಪ್ತಿಯನ್ನು 100 ವೃದ್ಧಿಸುವುದು ಇವುಗಳೆಲ್ಲವೂ ಇಂಡಸ್ಟ್ರಿ4 0ಗಾಗಿ ಪಿಎಲ್ಎಂನ ವ್ಯವಹಾರದ ಉದ್ದೇಶಗಳಾಗಿವೆ ಮತ್ತೆ ನಾವು ಪಿಎಲ್ಎಂ ನ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಕೆಲವು ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತೆ ಈ ಕೆಲವು ಅಂಶಗಳನ್ನು ನಾವು ನೋಡೋಣ ಮತ್ತೆ ನಾವು ಪಿಎಲ್ಎಂ ನ ವ್ಯಾಪ್ತಿಯ ಬಗ್ಗೆ ಇಂಡಸ್ಟ್ರಿ4 0 ಸನ್ನಿವೇಶದಲ್ಲಿ ಮಾತನಾಡೋಣ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವುಗಳು ಉತ್ಪನ್ನವನ್ನು ವಿನ್ಯಾಸಗೊಳಿಸಬೇಕು ಇದಾದ ಮೇಲೆ ಈ ಉತ್ಪನ್ನವನ್ನು ಅದರ ಅಂತಿಮ ರೂಪ ಪರಿವರ್ತನೆಯಲ್ಲಿ ನಿರ್ಮಿಸಬೇಕು ವಿನ್ಯಾಸವನ್ನು ಫಿಸಿಕಲ್ ಫಾರ್ಮ್ ಆಗಿ ಪರಿವರ್ತಿಸ ಬೇಕು ಮತ್ತು ತದನಂತರ ಈ ಉತ್ಪಾದನೆಯನ್ನು ತಲುಪಿಸಲಾಗುವುದು ಮತ್ತೆ ಇವೆಲ್ಲವೂ ಮೂಲತಃ ಎಷ್ಟು ಸಾಧ್ಯವೋ ಅಷ್ಟು ಯಾಂತ್ರಿಕರಿಸಬೇಕು ಇದರಿಂದ ಇದು ಇಂಡಸ್ಟ್ರಿ4 0 ಉದ್ದೇಶಗಳನ್ನು ಅನುಸರಿಸುವಂತೆ ಆಗುತ್ತದೆ ಮತ್ತೆ ನಾವು ಇನ್ನೊಮ್ಮೆ ಪಿಎಲ್ಎಂ ನ ವ್ಯಾಪ್ತಿಯ ಬಗ್ಗೆ ನೋಡೋಣ ಮತ್ತೆ ಉತ್ಪನ್ನವನ್ನು ಅದರ ಲೈಫ್ ಸೈಕಲ್ ನಲ್ಲಿ ನಿರ್ವಹಿಸಲು ಒಂಬತ್ತು ಅಂಶಗಳಿವೆ ಮತ್ತು ಇವುಗಳೇ ಅದರ ವಿವಿಧ ಅಂಶಗಳಾಗಿವೆ ಇವುಗಳೇ ವಿವಿಧ ಅಂಶಗಳು ಉದ್ದೇಶಗಳು ಮತ್ತು ಮ್ಯಾಟ್ರಿಕ್ಸ್ ಸಂಸ್ಥೆ ಮತ್ತು ನಿರ್ವಹಣೆಯ ಚಟುವಟಿಕೆಗಳು ಜನರು ಉತ್ಪನ್ನದ ಡೇಟಾ ಉತ್ಪನ್ನದ ಡೇಟಾ ನಿರ್ವಹಣ ಸಿಸ್ಟಮ್ ವಿವಿಧ ಪಿಎಲ್ಎಂ ಅಪ್ಲಿಕೇಶನ್ಗಳು ಉಪಕರಣಗಳು ಮತ್ತು ಸೌಲಭ್ಯಗಳು ತಂತ್ರ ಮತ್ತು ವಿಧಾನಗಳಾಗಿವೆ ಮತ್ತೆ ಎಲ್ಲಾ ಒಂಬತ್ತು ಅಂಶಗಳನ್ನು ಪಿಎಲ್ಎಂ ನ ಲೈಫ್ ಸೈಕಲ್ ನಲ್ಲಿ ಹ್ಯಾಂಡಲ್ ಮಾಡಬೇಕಾಗುತ್ತದೆ ಮತ್ತೆ ಉದ್ದೇಶಗಳು ಮತ್ತು ಮೆಟ್ರಿಕ್ಸ್ ಕಂಪನಿಯ ಪಿಎಲ್ಎಂ ಉದ್ದೇಶಗಳು ಗುಣಮಟ್ಟ ಮತ್ತು ವ್ಯವಹಾರವನ್ನು ಸುಧಾರಿಸುವುದು ಸಮಯವನ್ನು ಕಡಿಮೆ ಮಾಡುವುದು ಆರ್ಥಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದಾಗಿದೆ ಮತ್ತೆ ಕೆಪಿಐ ಎಂದರೆ ಕಿ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಎಂದರ್ಥ ಇದು ಕಂಪನಿಗಳಲ್ಲಿ ಮೂಲತಃ ಒಂದು ಬಗೆಯ ಮೆಟ್ರಿಕ್ಸ್ ಆಗಿದೆ ಮತ್ತು ನಿರ್ದಿಷ್ಟ ಉತ್ಪನ್ನದ ಅಭಿವೃದ್ಧಿಯ ಕಡೆಗೆ ಸಾಧಿಸಬೇಕಾದ ನೌಕರರಿಂದ ಇವುಗಳನ್ನು ಗುರಿಯಾಗಿರಿಸಿ ಕೊಳ್ಳಲಾಗುತ್ತದೆ ಮುಂದಿನ ಭಾಗದಲ್ಲಿ ಮೂಲತಃ ಸಂಸ್ಥೆ ಮತ್ತು ನಿರ್ವಹಣೆಯ ಬಗ್ಗೆ ನೋಡೋಣ ಇಲ್ಲಿ ನಾವು ಸಂಪನ್ಮೂಲ ನಿರ್ವಹಣೆಯ ಅಂಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ವಿವಿಧ ಸಂಪನ್ಮೂಲಗಳ ಒಟ್ಟಾರೆ ನಿರ್ವಹಣೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಂದರೆ ಎಲ್ಲ ಬಗೆಯ ಸಂಪನ್ಮೂಲಗಳು ಎಲ್ಲಾ ರೀತಿಯ ಸಂಪನ್ಮೂಲಗಳು ಇವುಗಳಲ್ಲಿ ಉತ್ಪನ್ನಗಳು ಇನ್ಫ್ರಾಸ್ಟ್ರಕ್ಚರ್ ಮಾನವ ಸಂಪನ್ಮೂಲಗಳು ಮತ್ತು ಎಲ್ಲಾ ರೀತಿಯ ಸಂಪನ್ಮೂಲಗಳ ನಿರ್ವಹಣಾ ಅಂಶವನ್ನು ಇದರ ಜೊತೆಯಲ್ಲಿ ಪರಿಗಣಿಸಬೇಕು ಚಟುವಟಿಕೆಗಳು ಬಹಳಷ್ಟು ಉತ್ಪನ್ನಗಳು ಇವೆ ಉತ್ಪನ್ನಗಳ ಸಂಬಂಧಪಟ್ಟ ಚಟುವಟಿಕೆಗಳು ಯಾವುದೆಂದರೆ ಐಡಿಯಾ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಉತ್ಪನ್ನಗಳ ಅಭಿವೃದ್ಧಿ ಜನರು ಪ್ರಗತಿ ಮತ್ತುಉತ್ಪನ್ನದ ನಿರ್ವಹಣೆಯ ಬಿಸಿನೆಸ್ ಅನಲಿಸ್ಟ್ ಉದಾಹರಣೆ ಕಾಸ್ಟ್ ಅಕೌಂಟೆಂಟ್ ಮತ್ತೆ ವಿವಿಧ ಜನರು ತೊಡಗಿಸಿಕೊಂಡಿರುತ್ತಾರೆ ಮತ್ತು ಪ್ರಾಡಕ್ಟ್ ಲೈಫ್ ಸೈಕಲ್ ಉದ್ದಕ್ಕೂ ಪ್ರಾಡಕ್ಟ್ ಡೇಟಾ ಒಂದು ದೊಡ್ಡ ಆಸ್ತಿ ಮತ್ತೆ ನಾವು ತಪ್ಪು ಉತ್ಪನ್ನ ಡೇಟಾ ಕೊಟ್ಟರೆ ಉತ್ಪನ್ನವು ತೊಂದರೆಯಲ್ಲಿ ಸಿಲುಕುವುದು ಮತ್ತೆ ಉತ್ಪನ್ನದ ಡೇಟಾ ಎಂದರೆ ಒಂದು ತರಹದ ಸುಳ್ಳು ಮಾಹಿತಿ ನೀವು ಉತ್ಪನ್ನವು ದೋಷಮುಕ್ತ ಎಂದು ಹೇಳಬಹುದು ಆದರೆ ಅದರಲ್ಲಿ ಕೆಲವು ಸಣ್ಣ ಅಥವಾ ದೊಡ್ಡ ದೋಷವಿದೆ ಎಂದು ಭಾವಿಸೋಣ ಅದು ಉತ್ಪನ್ನದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಮತ್ತೆ ಈ ಸುಳ್ಳನ್ನು ಎಂದೂ ಮಾಡಬಾರದು ಮತ್ತೆ ಇದರಿಂದ ಉತ್ಪನ್ನವೇ ವಿಫಲವಾಗುವುದು ಮತ್ತು ಮಾರುಕಟ್ಟೆಯಲ್ಲಿ ತೊಂದರೆಗಳನ್ನು ಅನುಭವಿಸುವುದು ಪ್ರಾಡಕ್ಟ್ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಹೆಸರೇ ಹೇಳುವ ಹಾಗೆ ಇದು ಉತ್ಪತ್ತಿಯಾದ ಡೇಟಾವನ್ನು ನಿರ್ವಹಿಸುತ್ತದೆ ಮತ್ತು ಇದನ್ನು ಸಂಪೂರ್ಣ ಉತ್ಪನ್ನದ ಲೈಫ್ ಸೈಕಲ್ ನನ್ನ ಸುಧಾರಿಸಲು ಉಪಯೋಗಿಸಲಾಗುತ್ತದೆ ಮತ್ತೆ ಸರಿಯಾದ ಸಮಯದಲ್ಲಿ ಇದು ಸರಿಯಾದ ಮಾಹಿತಿಯನ್ನು ಕೊಡುತ್ತದೆ ಪಿಎಲ್ಎಂ ಅಪ್ಲಿಕೇಶನ್ಗಳು ಬಯಸಿದ ಪರ್ಫಾರ್ಮೆನ್ಸ್ ಲೆವೆಲ್ ಪಡೆಯಲು ವಿವಿಧ ಅಪ್ಲಿಕೇಶನ್ಗಳು ಬೇಕಾಗುತ್ತದೆ ಇವುಗಳು ಜನರಿಗೆ ಸರಿಯಾದನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯಮಾಡುತ್ತದೆ ಈ ಅಪ್ಲಿಕೇಶನ್ಗಳು ವಿವಿಧ ಉತ್ಪನ್ನಗಳನ್ನುಸಪೋರ್ಟ್ ಮತ್ತು ನಿರ್ವಹಣೆಯಲ್ಲಿ ಜನರಿಗೆ ಸಹಾಯಮಾಡುತ್ತದೆ ವಿವಿಧ ಸಲಕರಣೆಗಳ ಬಳಕೆ ವಿಭಿನ್ನ ಸೌಲಭ್ಯಗಳ ಬಳಕೆ ವಿಭಿನ್ನ ಮೂಲಸೌಕರ್ಯಗಳ ಬಳಕೆ ಉದ್ಯಮದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ಪಿಎಲ್ಎಂನ ಪ್ರತಿಯೊಂದು ಹಂತದಲ್ಲೂ ಈಗಾಗಲೇ ಇಲ್ಲದಿರುವ ವಸ್ತುಗಳನ್ನು ಸಂಗ್ರಹಿಸುವ ಬಗ್ಗೆ ಮಾತನಾಡಿದ್ದೇವೆ ತಂತ್ರಗಳು ಮತ್ತು ವಿಧಾನಗಳು ಉತ್ಪಾದನೆಯ ಲೈಫ್ ಸೈಕಲ್ಲನ್ನು ಪರಿಷ್ಕರಿಸುವುದು ಉತ್ಪನ್ನ ಪ್ರಗತಿಯ ಸಮಯದ ಮೂಲಕ ಉತ್ಪನ್ನದ ವೆಚ್ಚ ಚಟುವಟಿಕೆ ಆಧಾರಿತ ವೆಚ್ಚದಂತಹ ಅನೇಕ ವಿಧಾನಗಳು ಮತ್ತು ತಂತ್ರಗಳನ್ನು ಬಳಸಬಹುದು ಕಂಕರೆಂಟ್ ಇಂಜಿನಿಯರಿಂಗ್ ಸಸ್ಟೈನೆಬಿಲಿಟಿಗಾಗಿ ವಿನ್ಯಾಸ ಮತ್ತು ಲೈಫ್ ಸೈಕಲ್ ಅಸೆಸ್ಮೆಂಟ್ ಬಿಸಿನೆಸ್ ಡ್ರೈವರ್ಸ ಇಂಡಸ್ಟ್ರಿ4 0 ಉದ್ದೇಶವನ್ನು ಅನುಸರಿಸಲು ಪಿಎಲ್ಎಂ ಅಳವಡಿಸಿಕೊಳ್ಳಬೇಕಾದರೆ ಬಹಳಷ್ಟು ಹೊಸ ವ್ಯವಹಾರ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಯಾವುದೆಂದರೆ ಕಡಿಮೆಯಾದ ಪ್ರಾಡಕ್ಟ್ ಲೈಫ್ ಸೈಕಲ್ ಹೊಸ ಉತ್ಪನ್ನಗಳನ್ನು ತಯಾರಿಸಲು ಹೆಚ್ಚಾಗಿ ಹೊರಗಡೆ ಯವರಿಗೆ ಗುತ್ತಿಗೆ ಕೊಡುವುದು ಇಂಡಸ್ಟ್ರಿ4 0 ಸನ್ನಿವೇಶದಲ್ಲಿ ಉತ್ಪನ್ನಗಳ ರಚನೆ ಬಹಳ ಸಂಕೀರ್ಣವಾಗಿದೆ ಮತ್ತೆ ಇಂಡಸ್ಟ್ರಿ4 0 ನಲ್ಲಿ ಐಐಓಟಿ ಸಿಸ್ಟಮ್ಸ್ ಬಗ್ಗೆ ಯೋಚಿಸಿ ಸಿಪಿಎಸ್ ಸಿಸ್ಟಮ್ಸ್ ಬಗ್ಗೆ ಯೋಚಿಸಿ ನಾವು ಇಲ್ಲಿ ಸಣ್ಣ ಸೆನ್ಸಾರ್ ಎನೇಬಲ್ಡ್ ಡಿವೈಸಸ್ ಅಕ್ಚುಯೆಟರ್ಸ್ ಎನೇಬಲ್ಡ್ ಡಿವೈಸಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತೆ ಈ ಐಓಟಿ ಸಿಸ್ಟಮ್ ಗಳನ್ನು ಅಭಿವೃದ್ಧಿಪಡಿಸಲು ಬೇರೆಯೇ ವಿಧವಾದ ಪ್ರಾಡಕ್ಟ್ ಲೈಫ್ ಸೈಕಲ್ ಬಳಸಲಾಗುತ್ತದೆ ಮತ್ತೆ ಮೂಲಭೂತವಾಗಿ ಏನಾಗಿದೆ ಎಂದರೆ ಐಓಟಿ ಉತ್ಪನ್ನಗಳ ಪ್ರಾಡಕ್ಟ್ ಲೈಫ್ ಸೈಕಲ್ ಕಡಿಮೆಯಾಗಿದೆ ಮತ್ತು ಮೂಲತಃ ಬಹಳಷ್ಟು ಕಾಮೆಂಟ್ಗಳನ್ನು ಹೊರಗಡೆ ಯವರಿಗೆ ಗುತ್ತಿಗೆ ಕೊಡಲಾಗಿದೆ ಮತ್ತು ಬಹಳಷ್ಟನ್ನು ಹೊರಗಿನ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಮತ್ತೆ ಮೂಲತಃ ಈ ಹೊರಗಡೆ ಗುತ್ತಿಗೆ ಕೊಡುವುದು ಮತ್ತು ಆಮದು ಮಾಡಿಕೊಳ್ಳುವುದು ಐಓಟಿ ಸಂದರ್ಭದಲ್ಲಿ ಮತ್ತು ಇಂಡಸ್ಟ್ರಿ4 0 ನಲ್ಲಿ ಇದನ್ನು ಬಳಸುವುದು ಬಹಳ ಹೆಚ್ಚಾದ ಮತ್ತು ಸಂಕೀರ್ಣವಾದ ಉತ್ಪಾದನೆ ಅದರಲ್ಲಿರುವ ವಿವಿಧ ಸಂಕೀರ್ಣವಾದ ಘಟಕಗಳು ಈ ಐಓಟಿ ಉತ್ಪನ್ನಗಳ ರಚನೆಯೇ ಬಹಳ ಸಂಕೀರ್ಣವಾಗಿದೆ ಮತ್ತೆ ಇವುಗಳೇ ಇಂಡಸ್ಟ್ರಿ4 0 ನ ಪಿಎಲ್ಎಂ ನಲ್ಲಿ ಇವುಗಳೇ ಗಮನಹರಿಸಬೇಕಾದ ಕೆಲವು ಹೊಸ ವ್ಯವಹಾರಗಳ ಸವಾಲುಗಳಾಗಿವೆ ವೇಗದ ಹೆಚ್ಚಳ ಹೆಚ್ಚಿದ ಬೇಡಿಕೆ ಮತ್ತು ಉತ್ಪನ್ನಗಳ ಗುಣಮಟ್ಟ ಇವುಗಳು ಕೆಲವು ವ್ಯಾಪಾರಗಳು ಸವಾಲುಗಳಾಗಿವೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ನಾವು ವಿವಿಧ ಘಟಕಗಳ ಫಿಸಿಕಲ್ ಉಪಸ್ಥಿತಿಯ ಬಗ್ಗೆ ಮಾತನಾಡುವುದಿಲ್ಲ ವರ್ಚುವಲ್ ಉಪಸ್ಥಿತಿಯೂ ಇರಬಹುದು ಭೌಗೋಳಿಕವಾಗಿ ಚದುರಿದ ಡಿಸೈನ್ಸ್ ಟೀಮ್ಸ್ ಇರಬಹುದು ಸಪ್ಲೈ ಚೈನ್ ಕೂಡ ಹೆಚ್ಚಿನ ಮಟ್ಟಕ್ಕೆ ವರ್ಚುವಲ್ ಆಗಿದೆ ಇದು ಐಓಟಿ ಸಿಸ್ಟಮ್ಸ್ ಗಳನ್ನು ಅಳವಡಿಸಿಕೊಂಡಅಷ್ಟು ಹೆಚ್ಚುವುದು ಮತ್ತೆ ಯಾವುದರ ಅವಶ್ಯಕತೆ ಇರುವುದೆಂದರೆ ವಿವಿಧ ಉದ್ಯಮಗಳ ಘಟಕಗಳ ಸಹಯೋಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರೀಕೃತ ವಲ್ಲದ ಟೆಕ್ನಾಲಜಿ ಗಳು ಪಿಎಲ್ಎಂ ಅಲ್ಲವೋ ಹೆಚ್ಚಾಗಿ ಉಪಯೋಗಿಸುತ್ತಿರುವುದು ಮತ್ತು ಅವುಗಳು ಇದರಿಂದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸುಧಾರಿಸಿದ ದಕ್ಷತೆಯನ್ನು ಪಡೆದಿವೆ ಇದರಿಂದ ಅಭಿವೃದ್ಧಿ ನಿಯಮಗಳು ಹೆಚ್ಚು ಸಂಕೀರ್ಣವಾಗಿದೆ ಮತ್ತೆ ಇಂದಷ್ಟ್ರಿ4 0 ನಲ್ಲಿ ಪಿಎಲ್ಎಂ ಗಾಗಿ ಬಳಸಬಹುದಾದ 10 ಹಂತದ ವಿಧಾನಗಳು ಇವು ಮೊದಲನೆಯದಾಗಿ ಪಿಎಲ್ಎಂ ಡೇಟಾ ಸಂಗ್ರಹಣೆ ಶಿಕ್ಷಣ ಮತ್ತೆ ಶಿಕ್ಷಣದ ಅಂಶವು ಬಹಳ ಮುಖ್ಯವಾಗಿದೆ ಮತ್ತು ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ ಆದರೆ ಶಿಕ್ಷಣ ಮತ್ತು ತರಬೇತಿ ಬಹಳ ಮುಖ್ಯವಾದದ್ದು ಪಿಎಲ್ಎಂ ಪರಿಕಲ್ಪನೆಯಲ್ಲಿ ನಿರ್ವಹಣೆಯ ಅಭ್ಯಾಸ ಪಿಎಲ್ಎಂ ಮಾರ್ಗಸೂಚಿ ತಯಾರಿಸುವುದು ಅಭಿವೃದ್ಧಿ ತಂತ್ರ ರೂಪಿಸುವುದು ಬಡ್ಡಿ ಲೆಕ್ಕಾಚಾರ ನಿರ್ವಹಣೆಯ ರಿಪೋರ್ಟ್ ತಯಾರಿಸುವುದು ಕಾರ್ಯನಿರ್ವಾಹಕ ರನ್ನು ತಯಾರಿಸುವುದು ಮತ್ತು ಕಾರ್ಯನಿರ್ವಾಹಕ ನಿರ್ಧಾರಕ್ಕೆ ಬೆಂಬಲ ಕೊಡುವುದು ನಿಮಗೆ ಇದರ ಬಗ್ಗೆ ಇನ್ನು ಹೆಚ್ಚು ವಿವರ ಬೇಕಿದ್ದರೆ ಬಹಳಷ್ಟು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ನನಗನ್ನಿಸುವ ಪ್ರಕಾರ ಹೆಚ್ಚಿನವುಗಳನ್ನು ಅವುಗಳ ಹೆಸರು ಮಾತ್ರದಿಂದ ಅವುಗಳ ಬಗ್ಗೆ ತಿಳಿಯಬಹುದು ಆದರೆ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದರೆ ಈ ಮೂಲದ ಸಹಾಯದಿಂದ ಇನ್ನು ವಿವರವಾಗಿ ಅರ್ಥಮಾಡಿಕೊಳ್ಳಬಹುದು ಇವುಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಈ ನಿರ್ದಿಷ್ಟ ಉಲ್ಲೇಖನಗಳನ್ನು ಓದಿರಿ ಮತ್ತೆ ಇದರ ಜೊತೆಯಲ್ಲಿ ಲೆಕ್ಚರ್ ನ ಕೊನೆಗೆ ಬಂದಿದ್ದೇವೆ ಮತ್ತೆ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅವುಗಳ ಐಒಟಿ ಐಐಒಟಿ ಇಂಡಸ್ಟ್ರಿ4 0ಗಳ ಸಂದರ್ಭದಲ್ಲಿ ಅವುಗಳ ಸುಧಾರಣೆ ಹೊಂದಿದ ಯಾಂತ್ರೀಕರಣ ಬಹಳ ಮುಖ್ಯವಾದದ್ದು